ಶುಭೋದಯ ಸ್ನೇಹಿತರೆ ನಾವು ಇಲ್ಲಿಯವರೆಗೆ TW ತ್ರಸ್ಟ್ ಲೋಡಿಂಗ್ ಮತ್ತು WS ವಿಂಗ್ ಲೋಡಿಂಗ್ ಬಗ್ಗೆ ಚರ್ಚಿಸಿದ್ದೇವೆ ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಂಡಿದ್ದೇವೆ ಇಂದು ಶೀಘ್ರದಲ್ಲಿ ಅವುಗಳ ಸಾರಾಂಶವನ್ನು ತಿಳಿದುಕೊಳ್ಳೋಣ ಏಕೆಂದರೆ ಅದು ಪ್ರಮುಖವಾಗಿದೆ ಸಾಕಷ್ಟು ಸಮಸ್ಯೆಗಳನ್ನು ಹೊಂದಿರುವಂತಹ ಅವಶ್ಯಕತೆಗಳು ಇವೆ ಈಗ ವಿಂಗ್ ಲೋಡಿಂಗ್ ನೀವು ಕಂಡುಹಿಡಿಯಬೇಕು ಎಂದುಕೊಳ್ಳೋಣ ವಿಂಗ್ ಲೋಡಿಂಗ್ ಅವಶ್ಯಕತೆಗಳು ಬೇರೆ ಬೇರೆ ಮಿಷನ್ ಆಧಾರಿತವಾಗಿರುತ್ತದೆ ಹೀಗಿರುವಾಗ ನಾವು ವಿಂಗ್ ಲೋಡಿಂಗ್ ಹೇಗೆ ಆಯ್ದುಕೊಳ್ಳಬೇಕು ಹೀಗಾಗಿ ಇಂದು 25 30 ನಿಮಿಷ ಇದರ ಸಾರಾಂಶವನ್ನು ತಿಳಿದುಕೊಳ್ಳೋಣ ಎಂದುಕೊಂಡಿದ್ದೇನೆ ಹಾಗೂ ಇಲ್ಲಿಯವರೆಗೆ ನಾವು ಮಾಡಿರುವಂತಹ ಮಾಹಿತಿಯನ್ನು ಇಲ್ಲಿ ಬರೆಯುತ್ತೇನೆ ಟೇಕಾಫ್ ವಿಂಗ್ ಲೋಡಿಂಗ್ ಬಗ್ಗೆ ಮಾತನಾಡುವಾಗ ನನಗೆ ಟೇಕಾಫ್ ವಿಂಗ್ ಲೋಡಿಂಗ್ ಅರ್ಥವಾಗಿರಬೇಕು ಟೇಕಾಫ್ ಸಮಯದಲ್ಲಿ ಪ್ರಮುಖವಾದಂತಹ ಸಂಗತಿಯು ಯಾವುದು ಎಂದರೆ ಎಷ್ಟು ಬೇಗ ನಾನು 𝑉stall ಸಂಬಂಧಪಟ್ಟ 𝑉LO ಸಾಧಿಸುತ್ತೇನೆ ಎಂದು ಮತ್ತು ಎಷ್ಟು ಬೇಗ ಎಂದರೆ ಇರುವಂತಹ TW ಸಂಬಂಧಪಟ್ಟ ವೇಗವರ್ಧನೆ ಆಗಿರುತ್ತದೆ ಇವೆಲ್ಲ ಸಂಗತಿಗಳನ್ನು ನಾವು ಗಮನಿಸಿದ್ದೇವೆ ನಂತರ ಪರಸ್ಪರ ಸಂಬಂಧಪಟ್ಟ ಮಾಹಿತಿಗಳನ್ನು ಸಂಖ್ಯಾಶಾಸ್ತ್ರದ ಮುಖಾಂತರ ಅಂದರೆ ಮಾದರಿ ಮಾಹಿತಿ ಉಪಯೋಗಿಸಿಕೊಂಡು ಹೇಗೆ ಪಡೆದುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ನಮಗೆ ಆರಂಭದಲ್ಲಿ ಪರಿಕಲ್ಪನಾ ಹಂತದಿಂದ WSTO ದೊರಕಿದೆ ಈ ಸೂತ್ರವನ್ನು ನಾನು ಬಳಸಬಹುದು ಇದು ಪ್ರೊಪೆಲ್ಲರ್ ಚಾಲಿತ ಇದು IC ಇಂಜಿನ್ ಆಗಿರುತ್ತದೆ ನಂತರ ಈ WSTO ಮರೆಯಬಹುದು WSTOTOPCLTOTW ಜೆಟ್ ಚಾಲಿತಕೆನೀವು ಈ ಸರಳ ವಾದಂತಹ WS ಮತ್ತು TW ಸಂಬಂಧ ಸಂಬಂಧವನ್ನು ಗಮನಿಸಬಹುದು ಅದೇ ರೀತಿ ನಾವು ಮಾತನಾಡೋಣ ನಾವು WSland ಬಗ್ಗೆ ಚರ್ಚಿಸಿದ್ದೇವೆ ಹಾಗೂ WSland ಬಗ್ಗೆ ಮಾತನಾಡುವಾಗ ವಿಮಾನವು ಟೇಕಾಫ್ ಮಾಡುವಾಗ ಅರ್ಥಮಾಡಿಕೊಂಡಿದ್ದೇವೆ ಏನೆಂದರೆ ಅದರಲ್ಲಿ ಇಂಧನವು ಸಂಪೂರ್ಣವಾಗಿ ಇರುತ್ತದೆ ಅದು ಲ್ಯಾಂಡಿಂಗ್ ಮಾಡಲು ಬರುವಾಗ ಅದರ ಮಿಷನ್ ಆಧಾರದ ಮೇಲೆ ಸ್ವಲ್ಪ ಪ್ರಮಾಣದ ಇಂಧನವನ್ನು ಬಳಸಿ ಕೊಂಡಿರುತ್ತದೆ ಹೀಗಾಗಿ ತೂಕವು ಬದಲಾಗುತ್ತದೆ ಆದರೆ ರೆಕ್ಕೆಯ ಪ್ರದೇಶವು ಅಷ್ಟೇ ಇರುತ್ತದೆ ಹೀಗಾಗಿ WSland ಬೇರೆಯಾಗಿರುತ್ತದೆ ಅಂದರೆ ಬಹಳಷ್ಟು ವಿಮಾನಗಳಲ್ಲಿ ಹೊರಗಿನ ವಸ್ತುಗಳನ್ನು ತಲುಪಿಸಿ ಮರಳುತ್ತವೆ ಹೀಗಾಗಿ WS ಕಡಿಮೆ ಇರುತ್ತದೆ ಏಕೆಂದರೆ ಪ್ರಾರ್ಥಮಿಕ ವಾಗಿ ಏಕೆಂದರೆ ತೂಕವು ಕಡಿಮೆಯಾಗುತ್ತದೆ ಏಕೆಂದರೆ ಅದು ಸರಕುಗಳನ್ನು ತಲುಪಿಸಿರುತ್ತದೆ ಅಥವಾ ವಸ್ತುಗಳನ್ನು ತಲುಪಿಸುತ್ತದೆ WSland ಗೋಸ್ಕರ ನಾವು ಹೀಗೆ ಮಾಡಬಹುದು ಮತ್ತು FAR25 ಸೂಚನೆಗಳ ಪ್ರಕಾರ ಅಂದರೆ ಸರಿಸುಮಾರು ಹೀಗೆ ಹೇಳಬಹುದು Sland0 3455VA2 ಮತ್ತು VA1 3Vstall ಆದ್ದರಿಂದ Vsland2Wland0CLmaxS12 0 ಮತ್ತು ಇದನ್ನು ಉಪಯೋಗಿಸಿಕೊಂಡು ನಾವು ಈ ರೀತಿಯಲ್ಲಿ ಬರೆಯಬಹುದು WSland0 85630CLmaxsland ಆದ್ದರಿಂದ ಇದು ಸ್ಪಷ್ಟವಾಗಿ ನಿಮಗೆ ತಿಳಿಸುತ್ತದೆ ನೀವು ಲ್ಯಾಂಡಿಂಗ್ ಮಾಡಲು ಬಯಸುವ ಜಾಗದಲ್ಲಿ ಗಾಳಿಯ ಸಾಂದ್ರತೆ ಅನುಪಾತವು ಎತ್ತರದಲ್ಲಿ ಎಷ್ಟು ಇರುತ್ತದೆ CLmax ಮೌಲ್ಯ ಎಷ್ಟು ಮತ್ತು ಎಷ್ಟು ದೂರದಲ್ಲಿ ನೀವು ವಿಮಾನವನ್ನು ನಿಲ್ಲಿಸಲು ಆಶಿಸುತ್ತಿರಾ ಎಂದು ತಿಳಿಸುತ್ತದೆ ಸರಿ ಹೀಗಾಗಿ ಇದು WSland ಇದು WSTO ಆಗಿರುತ್ತದೆ ಇದರ ನಂತರ ನಾವು ಕ್ರೂಜ್ ಬಗ್ಗೆ ಚರ್ಚಿಸಿದ್ದೇವೆ ಅಲ್ಲಿ ನೀವು WScruise ನೋಡಿದ್ದೀರಾ ಅಥವಾ ಕ್ರೂಜ್ ಮಿಷನ್ ನೋಡಿದ್ದೀರಾ WSqAReCD0 ಇದು ಗರಿಷ್ಠ ರೇಂಜ್ಗೆ ಆಗಿರುತ್ತದೆ ಮತ್ತು ನಾವು ಗಮನಿಸುತ್ತಿರುವುದು ಪ್ರೊಪೆಲ್ಲರ್ ಚಾಲಿತ ವಿಮಾನಕ್ಕೆ ಹೀಗಾಗಿ ಇದು WScruise ಆಗಿದ್ದು ಇಲ್ಲಿ ನಾವು ಪ್ರೊಪೆಲ್ಲರ್ ಚಾಲಿತ ವಿಮಾನಕ್ಕೆ ರೇಂಜ್ ಗರಿಷ್ಠವಾಗಿಸಲು ಬಯಸುತ್ತೇವೆ ಮತ್ತು ನೀವು WS ಕಂಡುಹಿಡಿಯಲು ಪ್ರಯತ್ನಿಸಿದರೆ ನಿಮಗೆ qꝏ ಮೌಲ್ಯವು ಎಷ್ಟು ಎಂದು ತಿಳಿದಿರಬೇಕು ಹಾಗೂ ದಯವಿಟ್ಟು ಇದನ್ನು ಅರ್ಥಮಾಡಿಕೊಳ್ಳಿ ಈ ಸೂತ್ರವನ್ನು ಊಹೆ ಮಾಡಿ ಕಂಡುಹಿಡಿಯಲಾಗಿದೆ CLCD0K ಏಕೆಂದರೆ ನಾವು ರೇಂಜ್ ಗರಿಷ್ಠ ಮಾಡುತ್ತಿದ್ದೆವು ಪ್ರೋಪೆಲ್ಲರ್ ಚಾಲಿತ ವಿಮಾನಕ್ಕೆ ರೇಂಜ್ ಗರಿಷ್ಠವಾಗಿಸಲು CLCD ಗರಿಷ್ಠವಾಗಿ ಇರಬೇಕು ಹೀಗಾಗಿ ನೀವು ನಿಜವಾಗಿಯೂ ಈ CL ಮೌಲ್ಯದಲ್ಲಿ ಹಾರುತ್ತಿದ್ದರೆ ಅದರ ಅರ್ಥವು ಏನಾಗುತ್ತದೆ ಎಂದರೆ ಕ್ರೂಜ್ ಸ್ಥಿತಿಯಲ್ಲಿ ಲಿಫ್ಟ್ ತೂಕಕ್ಕೆ ಸಮಾನವಾಗಿದೆ ಎಂದು ಅಂದರೆ LW12V2SCL ಹೀಗಾಗಿ V2 WSCL ಮತ್ತು V2 WSCD0K ಇಲ್ಲಿ ತಿಳಿದುಕೊಳ್ಳಬೇಕಾದ ಮಾಹಿತಿಯು ಏನು ಎಂದರೆ ಒಮ್ಮೆ ನಾನು CL ಮೌಲ್ಯದಲ್ಲಿ ಹಾರಲು ಪ್ರಯತ್ನಿಸಿದರು ಅಂದರೆ CD0K ಮೌಲ್ಯದಲ್ಲಿ ಹಾಗೂ ಒಂದು ನಿರ್ದಿಷ್ಟವಾದ S ಮತ್ತು ತೂಕದ ಮೌಲ್ಯಕ್ಕೆ ಲಿಫ್ಟ್ ತೂಕಕ್ಕೆ ಸಮಾನವಾಗಿದೆ ಎನ್ನುವುದಾದರೆ V ಮೌಲ್ಯ ಕೂಡ ಸ್ಥಿರ ಆಗುತ್ತದೆ ಸರಿ ಮತ್ತು ಸಾಮಾನ್ಯವಾಗಿ ನೀವು V ಮೂಲ್ಯ ಕಂಡುಹಿಡಿಯಬೇಕಾದರೆ ಅದರ ಮೌಲ್ಯವು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುತ್ತದೆ ಆದರೆ ನಿರ್ವಾಹಕನಿಗೆ ಮುಂಚಿತವಾಗಿ ನೀಡಿರುವಂತಹ V ಮೌಲ್ಯ ಬೇಕಾಗಬಹುದು ಸಿದ್ಧಾಂತಗಳ ಪ್ರಕಾರ ನೀವು ಮುಂಚಿತವಾಗಿ ನೀಡಿರುವಂತಹ V ಮೌಲ್ಯ ಬೇರೆ ಎತ್ತರದಲ್ಲಿ ಇರುವಂತಹ ರೂ ದಲ್ಲಿ ಹಾರುತ್ತಾ ಆಯ್ದುಕೊಳ್ಳಬಹುದು ಆದರೆ ಕಾರ್ಯರೂಪದಲ್ಲಿ ಇರುವಂತಹ ಮಿತಿಗಳು ಎಂದರೆ ವಿನ್ಯಾಸಕಾರರು ಎತ್ತರವನ್ನು ನಿರ್ದಿಷ್ಟವಾಗಿ ನಿಗದಿಪಡಿಸಿರುತ್ತಾರೆ ಈ ಎತ್ತರದಲ್ಲಿ ರೆಕ್ಕೆಯು ಉತ್ತಮ ಸಾಮರ್ಥ್ಯವನ್ನು ಹೊಂದಿರುತ್ತದೆ ನೀವು ದಯವಿಟ್ಟು ಅಲ್ಲಿ ಹಾರಬೇಕು ಎಂದು ಅವರು ಹೇಳಬಹುದು ಅಥವಾ ವಾಯು ಸಂಚಾರ ನಿಯಂತ್ರಕರು ಎತ್ತರವು ನಿಮಗೆ ಹಾರಲು ಸಿದ್ಧವಾಗಿದೆ ಎಂದು ಹೇಳಬಹುದು ಹೀಗಾಗಿ ಈ ರೀತಿಯ ಸಮಸ್ಯೆಗಳು ಅಥವಾ ನಿರ್ಧಾರ ಮಾಡುವಂತಹ ಪ್ರಸಂಗಗಳು ಮೂಡುತ್ತವೆ ಹಾಗೂ ನೀವು ಪರಿಕಲ್ಪನಾ ಹಂತದ ವಿನ್ಯಾಸವನ್ನು ಮಾಡುತ್ತಿದ್ದೀರಾ ಎಂದುಕೊಳ್ಳಬಹುದು ಮತ್ತು ನಿಮಗೆ ತಿಳಿದುಕೊಳ್ಳಬೇಕಾಗಿದೆ ಏನೆಂದರೆ ಈ ಹಂತದಲ್ಲಿ ಈ ರೇಂಜ್ ಪಡೆಯಲು ನಾನು ಎಷ್ಟು ಪ್ರಮಾಣದ WS ಹೊಂದಿರಬೇಕು ಎಂದು ನಿಮಗೆ ತಕ್ಕಮಟ್ಟಿಗೆ ಎಷ್ಟು ಪ್ರಮಾಣದ ಅಸ್ಪೆಕ್ಟ್ ರೇಶಿಯೋ ಇರಬೇಕೆಂದು ಅಂದರೆ ಸರಿಸುಮಾರು 7 ಅಥವಾ 8 ಅಥವಾ 9 ಆಗಿರಬಹುದು ನಾವು ಪ್ರಾರ್ಥಮಿಕವಾದಂತಹ ಅಂದಾಜು ಮೌಲ್ಯವನ್ನು ಕಂಡುಹಿಡಿದಿದ್ದೇವೆ e ಮೌಲ್ಯವು ಸಾಮಾನ್ಯವಾಗಿ 0 6 ರಿಂದ 0 8 ಅಥವಾ 0 7 ಎಂದು ತೆಗೆದು ತೆಗೆದುಕೊಳ್ಳಬಹುದು ಮತ್ತು ಸಾಮಾನ್ಯವಾಗಿ ಆರಂಭಿಕ ಹಂತದಲ್ಲಿ CD0 ಮೌಲ್ಯವನ್ನು ಎಷ್ಟು ಆಯ್ದುಕೊಳ್ಳಬೇಕು ಎಂದರೆ ಇತ್ತೀಚಿನ ವಿಮಾನಗಳಿಗೆ ಮೌಲ್ಯವು 0 02 ಇಲ್ಲಿ ಸರಿ ಸುಮಾರು 2 2 2 3 2 5 ಆಗಿರುತ್ತದೆ ಆದರೆ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುವಂತಹ ಸಾರ್ವಜನಿಕ ವಿಮಾನವು ಅಂದರೆ ಬೋಯಿಂಗ್ ಡ್ರೀಮ್ ಲೈನರ್ ಅಂತಹ ವಿಮಾನಗಳು ಆದರೆ ಅವರು 6 ಅಂತಹ ಸಂಖ್ಯೆಗಳನ್ನು ಉಪಯೋಗಿಸಲು ಪ್ರಯತ್ನಿಸಿದ್ದಾರೆ ಇಲ್ಲಿ ಪ್ರಮುಖವಾದಂತಹ ತಿಳುವಳಿಕೆ ಎಂದರೆ ಗರಿಷ್ಠ LD ಮೌಲ್ಯ ಇರುವಾಗ CD0 ಕಡಿಮೆ ಮಾಡಿದರೆ ಗರಿಷ್ಠ LD ಮೌಲ್ಯ ಕೂಡ ಕಡಿಮೆಯಾಗುತ್ತದೆ ಈ ಸೂತ್ರವನ್ನು ನೋಡಿ ನೀಡಿರುವಂತಹ ಅಸ್ಪೆಕ್ಟ್ ರೇಶಿಯೋಗೆ ಈರೀತಿಯಾಗಿರುತ್ತದೆ ಈಗ CL ಅವಶ್ಯಕತೆಯು ಕಡಿಮೆಯಾದರೆ ಇದರ ಅರ್ಥ ಅಂದರೆ ಒಂದು ನಿರ್ದಿಷ್ಟವಾದಂತಹ ಏರ್ ಫಾಯ್ಲ್ ಕಡಿಮೆ ಆಂಗಲ್ ಆಫ್ ಅಟ್ಯಾಕ್ದಲ್ಲಿ ಹಾರಿದಾಗ CL ಮೌಲ್ಯವು ಕಡಿ ಕಡಿಮೆಯಾಗುತ್ತದೆ ಅಂದರೆ ನೀವು ಹೆಚ್ಚಿನ ಬೇರೆ ಬೇರೆ ವೇಗದಲ್ಲಿ ಹಾರಬಹುದು ಆದರೆ ಒಂದೇ ಎತ್ತರದಲ್ಲಿ ಸರಿ ಹೀಗಾಗಿ ಈ ರೀತಿಯಲ್ಲಿ ನೀವು ಎರಡು ಅಂಶಗಳನ್ನು ಪೂರೈಸಲು ಪ್ರಯತ್ನಿಸುತ್ತೀರಿ ಹಾಗೂ ರೇಂಜ್ ಅವಶ್ಯಕತೆಯನ್ನು ಕೂಡ ಹೀಗಾಗಿ ವಿನ್ಯಾಸ ಮಾಡುವಂತಹ ಸಂಪೂರ್ಣ ಕ್ರಿಯೆಯು ಇಲ್ಲಿ ಜರುಗುತ್ತದೆ ಹೇಗೆಂದರೆ CD0 ಹೇಗೆ ಕಡಿಮೆ ಮಾಡಬಹುದು ಎಂದು ಇದು ಒಂದು ಪ್ರಯೋಜನವಾಗಿದೆ ಅದೇ ಸಮಯದಲ್ಲಿ ನೀವು ಸತತವಾಗಿ CD0 ಮೌಲ್ಯವನ್ನು ಕಡಿಮೆ ಮಾಡುತ್ತಾ ಹೋದರೆ ಸಿದ್ಧಾಂತದ ಪ್ರಕಾರ ಅನಾವಶ್ಯಕವಾಗಿ ಫ್ಯೂಗೋಯ್ಡ್ ಮೋಡ್ ಹೆಚ್ಚಾಗುತ್ತದೆ ಇದನ್ನು ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ನಾವು ವಿಮಾನ ಸ್ಟೆಬಿಲಿಟಿ ಹಾಗೂ ನಿರ್ವಹಣ ಅವಶ್ಯಕತೆಗಳ ವಿನ್ಯಾಸದ ಸಮಯದಲ್ಲಿ ಇದನ್ನು ಗಮನಿಸೋಣ ಹೀಗಾಗಿ ನಾನು ನಿಮಗೆ ಪ್ರಶ್ನೆ ಕೇಳಿದರೆ ಅಂದರೆ ಸಿದ್ಧಾಂತಗಳಲ್ಲಿ ಈ ಸೂತ್ರವನ್ನು ಉಪಯೋಗಿಸಿದರೆ ನಿಮಗೆ ಪ್ರೋಪೆಲ್ಲರ್ ಚಾಲಿತ ವಿಮಾನಿನಲ್ಲಿ WS ಮೌಲ್ಯ ಕ್ರೂಜ್ ಸ್ಥಿತಿಯಲ್ಲಿ ಗರಿಷ್ಠ ರೇಂಜ್ ಗೋಸ್ಕರ ಸಿಗುತ್ತದೆ ಇಂತಹ ಆಲೋಚನೆಗಳನ್ನು ನಾನು ಹೊಂದಿರಬಹುದು ಅಥವಾ ಇಲ್ಲವಾ ಏಕೆಂದರೆ ಇಲ್ಲಿರುವ ಪ್ರಶ್ನೆ ಎಂದರೆ ನನಗೆ WS ಬೇಕಾದರೆ ನನಗೆ ಡೈನಮಿಕ್ ಒತ್ತಡವು ತಿಳಿದಿರಬೇಕು ಹೀಗಾಗಿ ನನಗೆ ಎತ್ತರ ತಿಳಿದಿರಬೇಕು ಮತ್ತು ಎಷ್ಟು ವೇಗದಲ್ಲಿ ನಾನು ಹಾರುತ್ತೇನೆ ಹಾಗೂ ಅಸ್ಪೆಕ್ಟ್ ರೇಶಿಯೋ ಮೌಲ್ಯಗಳು ನನಗೆ ತಿಳಿದಿರಬೇಕು ಪರಿಕಲ್ಪನಾ ಹಂತದಲ್ಲಿ ವಿಮಾನವನ್ನು ವಿನ್ಯಾಸ ಮಾಡುವಾಗ ನಾನು ಮೂಲವಾದಂತಹ ವಿಮಾನವನ್ನು ಅದರ ಮಿಷನ್ ಅವಶ್ಯಕತೆಯ ತಕ್ಕಂತೆ ಆಯ್ದುಕೊಳ್ಳುತ್ತೇನೆ ಮತ್ತು ಅದರ ಕ್ರೂಜ್ ವೇಗವನ್ನು ಆಯ್ದುಕೊಳ್ಳುತ್ತೇನೆ ನಂತರ ಅದನ್ನು ಬಳಸಿ ಪುನರಾವರ್ತಿಸಿ ಒಂದು ವೇಗವನ್ನು ನಿಗದಿಪಡಿಸುತ್ತದೆ ಮತ್ತು ಅವಶ್ಯಕ CL ಮೌಲ್ಯ ಇಲ್ಲಿರುವ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ ಹಾಗೆ ಆ CL ಮೌಲ್ಯಕ್ಕೆ CD0 ಮೌಲ್ಯ ಮತ್ತು K ಮೌಲ್ಯ ಎಷ್ಟು ಬೇಕಾಗಿದೆ ಎಂದು ಪುನರಾವರ್ತಿಸಿ ಕಂಡುಹಿಡಿಯುತ್ತದೆ ಅದರಲ್ಲಿ ಸ್ವಲ್ಪ ಪ್ರಮಾಣದ ವ್ಯತ್ಯಾಸವೂ ನಡೆಯುತ್ತದೆ ಅದೇ ರೀತಿ ಜೆಟ್ ಚಾಲಿತ ವಿಮಾನಕ್ಕೆ ಕ್ರೂಜ್ WSನಾವು ಈ ರೀತಿ ಕಂಡುಹಿಡಿದಿದ್ದೇವೆ ಮತ್ತು ಈ ರೀತಿಯಾಗಿದೆ WSqCD0ARe3 ಸಾಮಾನ್ಯವಾಗಿ ನೀವು ಜೆಟ್ ಚಾಲಿತ ವಿಮಾನದ ಬಗ್ಗೆ ಮಾತನಾಡುವುದಾದರೆ ಅದರ ವೇಗವು ಹೆಚ್ಚಿಗೆ ಇರುತ್ತದೆ ಮತ್ತು ನಾನು ಹೀಗೆ ಮಾಡಿದಾಗ ಜೆಟ್ ಇಲ್ಲಿ ಇಲ್ಲಿರುತ್ತದೆ ನಾನು ನೋಡುತ್ತಿರುವುದು ಕ್ರೂಜ್ ಸ್ಥಿತಿ ಮಾತ್ರ ನನಗೆ ತಿಳಿದಿರುವಂತಹಒಳ್ಳೆಯ ಕ್ರೂಜ್ ಇಲ್ಲಿದೆ CLCD03K ಹಿಂದಿನ ಮಾಹಿತಿಯ ಜೊತೆಗೆ ನೀವು ಹೋಲಿಸಿ ನೋಡಬಹುದು ಹೀಗಾಗಿ ಕಥೆ ಅದೇ ಇದೆ ನೀವು ಐತಿಹಾಸಿಕ ಮಾಹಿತಿಯಿಂದ 𝐶D0 ಆಯ್ಕೆ ಮಾಡಬೇಕು ಅದು ಸರಿ ಸುಮಾರು 0 02 ಇರುತ್ತದೆ ಅಸ್ಪೆಕ್ಟ್ ರೇಶಿಯೋ 6 ಅಥವಾ 7 ಇರುತ್ತದೆ e ಮೌಲ್ಯವು ನಾನು ಯಾವಾಗಲೂ 0 6 ಅಥವಾ 0 7 ದಿಂದ ಆರಂಭಿಸಬೇಕು ಎಂದು ಹೇಳುತ್ತೇನೆ ಮತ್ತು qꝏ ಮೌಲ್ಯವು ಎಷ್ಟು ಎತ್ತರದಲ್ಲಿ ದೊಡ್ಡ ಪ್ರಮಾಣದ ವಿಮಾನವು ಹಾರುತ್ತಿದೆ ಎಂಬುವುದರ ಮೇಲೆ ನಿರ್ಧಾರಿತವಾಗಿರುತ್ತದೆ ಅದು ಜೆಟ್ ಚಾಲಿತ ಇಂಜಿನ್ ಆಗಿದ್ದರೆ ಶಿಫಾರಸು ಮಾಡುವವರು ಟ್ರೋಪೋಪಾಸ್ದಲ್ಲಿ ಹಾರಬೇಕು ಎಂದು ಶಿಫಾರಸು ಮಾಡುತ್ತಾರೆ ಅಲ್ಲಿ ತಾಪಮಾನವು ಸ್ಥಿರವಾಗಿ ಇರುತ್ತದೆ ಸ್ಪೆಸಿಫಿಕ್ ತ್ರಸ್ಟ್ ಸ್ಪೆಸಿಫಿಕ್ ಕನ್ಸುಂಪ್ಷನ್ ಒಳ್ಳೆಯ ಸಾಮರ್ಥ್ಯವನ್ನು ತೋರಿಸುತ್ತವೆ ಹೀಗಾಗಿ ನೀವು ಆ ಎತ್ತರ ಹೊಂದಿದ್ದರೆ ಈ ಸೂತ್ರವನ್ನು ಹೇಗೆ ಉಪಯೋಗಿಸಬಹುದು ಎಂದು ನಿಮಗೆ ತಿಳಿದಿದೆ ನೀವು ಸ್ವಲ್ಪ ಪ್ರಮಾಣದ ಐತಿಹಾಸಿಕ ಮಾಹಿತಿಯ ಸಹಾಯವನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ಎಷ್ಟು ಪ್ರಮಾಣದ ವೇಗ ಹೊಂದಿರಬೇಕು ಎಂದು ತಿಳಿಸುತ್ತದೆ ನಿಯಂತ್ರಕರು ಮೌಲ್ಯವು ಸರಿಯಾಗಿ ಇರುತ್ತದೆ ಅಥವಾ ಇಲ್ಲ ಎಂದು ನೋಡಿಕೊಳ್ಳುತ್ತಾರೆ ಇದರಿಂದ ಇನ್ನೊಂದು ಪ್ರಮುಖವಾದಂತಹ ಮಾಹಿತಿಯು ತಿಳಿದುಬರುತ್ತದೆ ನೀವು ಲೊಯ್ಟ್ಟೆರ್ ನೋಡಿದರೆ ಅಂದರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಾವು ಸಾರಿಗೆ ವಿಮಾನವನ್ನು ವಿನ್ಯಾಸ ಮಾಡುತ್ತಿರುವಾಗ ನಾವು ಲೊಯ್ಟ್ಟೆರ್ಗಿಂತ ರೇಂಜ್ಗೆ ಪ್ರಾಮುಖ್ಯತೆಯನ್ನು ನೀಡುತ್ತೇವೆ ಹೀಗಾಗಿ ಪರೋಕ್ಷವಾಗಿ ನಿಮಗೆ ಹೇಳುತ್ತಿದ್ದೇನೆ ಏನೆಂದರೆ ರೇಂಜ್ ಅವಶ್ಯಕತೆಯತಕ್ಕಂತೆ ಆಯ್ಕೆ ಮಾಡುವಂತಹ ಪ್ರಸಂಗದಲ್ಲಿ ನಾವು ವಿಂಗ್ ಲೋಡಿಂಗ್ಗೆ ಪ್ರಾಮುಖ್ಯತೆಯನ್ನು ನೀಡುತ್ತೇವೆ ಈಗ ಜೆಟ್ ಚಾಲಿತ ವಿಮಾನದಲ್ಲಿ ಲೊಯ್ಟ್ಟೆರ್ ನೋಡಿದ್ದೇವೆ WSqAReCD0 ಹಾಗೂ ಪ್ರೊಪೆಲ್ಲರ್ ಚಾಲಿತ ವಿಮಾನಕ್ಕೆ WSqAReCD0 ಇಂತಹ ಚರ್ಚೆ qꝏ ಅಥವಾ 𝐶D0 ಮೌಲ್ಯವು ಸಿಗುವವರೆಗೂ ನಡೆಯುತ್ತಾ ಹೋಗುತ್ತದೆ ಆದರೆ ನೀವು ಒಂದು ಸಾರಿ ಗೆ ವಿಮಾನವನ್ನು ವಿನ್ಯಾಸ ಮಾಡುವುದಾದರೆ ಇದು ಲೊಯ್ಟ್ಟೆರ್ ಅವಶ್ಯಕ WS ಮತ್ತು ಕ್ರೂಜ್ ಅವಶ್ಯಕ WS ಮಧ್ಯದಲ್ಲಿ ಇರುತ್ತದೆ ಎಂದು ನಿಮಗೆ ತಿಳಿದಿದೆ ನಾನು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕ್ರೂಜ್ ಅವಶ್ಯಕ WSಗೆ ನೀಡುತ್ತೇನೆ ಏಕೆಂದರೆ ಅದು ವಿಮಾನದ ಪ್ರಮುಖವಾದಂತಹ ಅಂಶವಾಗಿರುತ್ತದೆ ಅದೇ ರೀತಿ ನಾನು ವೀಕ್ಷಣೆಯನ್ನು ಮಾಡುವಂತಹ ಪರಿಶೀಲನೆ ಮಾಡುವಂತಹ ವಿಮಾನವನ್ನು ವಿನ್ಯಾಸ ಮಾಡುವುದಾದರೆ ಅವಶ್ಯಕ ರೇಂಜ್ಗಿಂತ ಲೊಯ್ಟ್ಟೆರ್ ಅವಶ್ಯಕ WS ಗೆ ಪ್ರಾಮುಖ್ಯತೆಯನ್ನು ನೀಡುತ್ತೇನೆ ಹೀಗಾಗಿ ಈ ಅಂಶವು ಕೊನೆಯಲ್ಲಿ ಇರುವಂತಹ ಗುರಿ ಆಧಾರದ ಮೇಲೆ ಬದಲಾಗುತ್ತಾ ಹೋಗುತ್ತದೆ ಇನ್ನೊಂದು ಅಂಶವಾದ ತಕ್ಷಣದ ಟರ್ನ್ ರೇಟ್ ಬಗ್ಗೆ ನಾವು ಮಾತನಾಡಿದ್ದೆವು ಇಲ್ಲಿ ತೋರಿಸಿರುವ ಹಾಗೆ ನಿಮಗೆ ಈಗಾಗಲೇ ತಿಳಿದಿರುವ ಹಾಗೆ gn2 1V ಇಲ್ಲಿ nqCLWS ಹೀಗಾಗಿ ಯಾವ ರೀತಿಯ ತಕ್ಷಣದ ಟರ್ನ್ ರೇಟ್ ಎಂಬುವುದರ ಮೇಲೆ ಡೈನಮಿಕ್ ಒತ್ತಡದ ಅವಶ್ಯಕತೆಯು ನಿಮಗೆ ಬೇಕಾಗುತ್ತದೆ ಏಕೆಂದರೆ V ಮೌಲ್ಯವು ಬೇರೆ ಬೇರೆ ಲೋಡ್ ಫ್ಯಾಕ್ಟರ್ ಇರುವಾಗ ಟರ್ನ್ ರೇಟ್ ಮೇಲೆ ಅವಲಂಬಿತವಾಗಿರುತ್ತದೆ ಇವೆಲ್ಲವೂ ಜೊತೆಗೂಡಿ ಏಕೆಂದರೆ ನಿಮಗೆ n ಮೌಲ್ಯ LW ಎಂದು ತಿಳಿದಿದೆ ಹೀಗಾಗಿ ಎಷ್ಟು ಪ್ರಮಾಣದ n ಮೌಲ್ಯವು ಇರುತ್ತದೆ ಎಂಬುವುದರ ಮೇಲೆ ನಿಮಗೆ ಎಷ್ಟು ಬೇಗ ಬೇಕಾಗುತ್ತದೆ ಎಂಬುವುದರ ಮೇಲೆ ಮೌಲ್ಯವನ್ನು ಆಯ್ದುಕೊಳ್ಳಬಹುದು ಮತ್ತು ಒಮ್ಮೆ ನಿಮಗೆ n ಮೌಲ್ಯ ಡೈನಮಿಕ್ ಒತ್ತಡ ಮೌಲ್ಯ ಮತ್ತು CL ಮೌಲ್ಯ ದೊರಕಿದ ಮೇಲೆ ನೀವು ಹೇಳಬಹುದು ವಿಂಗ್ ಲೋಡಿಂಗ್ ಎಷ್ಟು ಈ ಸೂತ್ರವನ್ನು ಉಪಯೋಗಿಸಿಕೊಂಡು CL ಮೌಲ್ಯವನ್ನು ಕಂಡುಹಿಡಿಯುವುದು ನಿಮಗೆ ತಿಳಿದಿರುವ ಹಾಗೆ 𝐿 𝑛𝑊 ಇಲ್ಲಿಂದ ನೀವು CL ಮೌಲ್ಯ ಕಂಡುಹಿಡಿಯಬಹುದು ಇದು ಯುದ್ಧದ ವಿಮಾನಕ್ಕೆ ಪ್ರಮುಖವಾಗಿರುತ್ತದೆ ಹೆಚ್ಚಾಗಿ ಡಾಗ್ ಫೈಟ್ ಯುದ್ಧ ಮಾಡುವ ಸಮಯದಲ್ಲಿ ಪ್ರಮುಖವಾಗಿರುತ್ತದೆ ಮತ್ತು ತಕ್ಷಣದ ಟರ್ನ್ ರೇಟ್ ಸಮಯದಲ್ಲಿ ಡ್ರ್ಯಾಗ್ ಹೆಚ್ಚಿಗೆಯಾಗುತ್ತದೆ ಹೀಗಾಗಿ ಇದು ಒಂದು ಸಾಧ್ಯತೆ ನನ್ನ ಸಾಧ್ಯತೆ ನೀವು ಈ ರೀತಿಯ ಟರ್ನ್ ರೇಟ್ ಸಮಯದಲ್ಲಿ ಗರಿಷ್ಠ ಟರ್ನ್ ರೇಟ್ ಮಾಡುತ್ತೀರಾ ಆದರೆ ಇದರಿಂದ ನಿಮ್ಮ ಎತ್ತರವು ಕಡಿಮೆಯಾಗುತ್ತದೆ ಇದರಿಂದ ಡಾಗ್ ಫೈಟ್ ಪ್ರಸಂಗದಲ್ಲಿ ಯಾವುದೇ ಪ್ರಯೋಜನ ಬೀರುವುದಿಲ್ಲ ಹೀಗಾಗಿ ನೀವು ನಿರಂತರವಾದಂತಹ ಟರ್ನ್ ರೇಟ್ ಬಗ್ಗೆ ಮಾತನಾಡಿದ್ದೀರಾ ಮತ್ತು ಅಲ್ಲಿ ನಿರಂತರವಾದಂತಹ ಟರ್ನ್ ರೇಟ್ ಗೆ WS ಮೌಲ್ಯವು ತೋರಿಸಿದ್ದೇವೆ WSqAReCD0n ಎಚ್ಚರಿಕೆ ಎಂಬುವಂತಹ ಪದವು ನಿರಂತರವಾದಂತಹ ಟರ್ನ್ ರೇಟ್ ಗೆ ಇರುವಂತಹ WS ಮೌಲ್ಯಕ್ಕೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ ಆದರೆ ಒಂದು ಒಳ್ಳೆಯ ಸಂಗತಿ ಎಂದರೆ ಯಾವುದೇ ಅವಶ್ಯಕ ವಿಂಗ್ ಲೋಡಿಂಗ್ಗೆ ನಿರಂತರವಾದಂತಹ ಟರ್ನ್ ರೇಟ್ TW ಸರಿ ಹೊಂದಬೇಕು ಇದು ಒಂದು ಸ್ಥಿತಿ ಇದು ತುಂಬ ಮುಖ್ಯವಾಗಿರುತ್ತದೆ ಮತ್ತು ಟೇಕಾಫ್ ಕ್ಲೈಮ್ ಮತ್ತು ನಿರಂತರವಾದಂತಹ ಟರ್ನ್ ರೇಟ್ ಸಮಯದಲ್ಲಿ ನೀವು TW ಒಂದು ಉತ್ತಮವಾದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಹೀಗಾಗಿ ನಾನು TW ಮೌಲ್ಯವನ್ನು ಆಯ್ಕೆ ಮಾಡಿದಾಗ ವಿಭಾಗಗಳ ಆಧಾರದ ಮೇಲೆ ಇದನ್ನು ತೆಗೆದುಕೊಳ್ಳುತ್ತೇನೆ ನಾನು ಕ್ಲೈಮ್ ಎಂದು ಹೇಳಿದಾಗ ಕ್ಲೈಮ್ ಸ್ಥಿತಿಯಲ್ಲಿ ನಿಮಗೆ ತಿಳಿದಿರುವ ಹಾಗೆ 𝑇 − 𝐷 − 𝑊𝑠𝑖𝑛𝛾 0 ಅದು ಸ್ಥಿರವಾದಂತಹ ಕ್ಲೈಮ್ ಮಾಡುವುದಾದರೆ ಹೀಗೆ ಇರುತ್ತದೆ TWsin1LD ಹಾಗಾದರೆ ಅವಶ್ಯಕ TW ಮೌಲ್ಯವು ನಮ್ಮ ಕ್ಲೈಮ್ ಯೋಜನೆಯ ಪ್ರಕಾರ ಹಾರುವ ಕೋನ ಅಥವಾ ಕ್ಲೈಮ್ ಕೋನ ಮೇಲೆ ನಿರ್ಧಾರಿತವಾಗಿರುತ್ತದೆ ಮತ್ತು ಒಂದು ಅನುಪಾತ LD ಮೇಲೆ ಹೀಗಾಗಿ ಕ್ಲೈಮ್ ಸಮಯದಲ್ಲಿ ಕ್ಲೈಮ್ ಕಾರ್ಯಕ್ಷಮತೆಯ ಗೋಸ್ಕರ TW ಮೇಲೆ ಹೆಚ್ಚಿನ ಮಹತ್ವವನ್ನು ನೀಡುತ್ತೇವೆ ಮತ್ತು ಇದರ ಗೋಸ್ಕರ ಹೆಚ್ಚಿನ ಪ್ರಾಮುಖ್ಯತೆಯನ್ನು WSಗೆ ನೀಡುತ್ತೇವೆ ಸಮತೋಲಿತ ಕ್ಷೇತ್ರದ ಉದ್ದದ ಬಗ್ಗೆ ಕೆಲವೊಂದು ಅಂಶಗಳನ್ನು ಹೇಳುವುದಾದರೆ ನಿಮಗೆ ಸಮತೋಲಿತ ಕ್ಷೇತ್ರದ ಉದ್ದ ಎಂದರೆ ತಿಳಿದಿದೆ ಇಲ್ಲಿನ ಅವಶ್ಯಕತೆಯೂ ತುಂಬಾ ಸರಳವಾಗಿದೆ ಈಗ ಬಹಳಷ್ಟು ಇಂಜಿನ್ ಇರುವಂತಹ ವಿಮಾನವು ಇದ್ದರೆ 2 ಇಂಜಿನ್ ಇದೆ ಎಂದುಕೊಳ್ಳೋಣ ಮತ್ತು ಅದು ಎಲ್ಲಿಂದ ಟೇಕಾಫ್ ಮಾಡಲು ಆರಂಭಿಸಿದೆ ಮತ್ತು ಇಂಜಿನ್ ಕೆಟ್ಟುಹೋದರೆ ಇದು ಸರಿಹೋಗುವುದಿಲ್ಲ ಆಗ ಏನು ಹೇಳಬಹುದು ಎಂದರೆ ಆರಂಭಿಕ ಹಂತದಲ್ಲಿ ಅದು ಕೆಟ್ಟುಹೋದರೆ ನಾನು ಬ್ರೇಕ್ ನೀಡಬೇಕಾಗುತ್ತದೆ ಏಕೆಂದರೆ ವಿಮಾನವನ್ನು ನಿಲ್ಲಿಸಲು ಸಾಕಷ್ಟು ದೂರವು ಇರುತ್ತದೆ ಮತ್ತು ಇದು 𝑉LO ಆದರೆ ಮತ್ತು ಇಲ್ಲಿ ಏನಾದರೂ ಕೆಟ್ಟುಹೋದರೆ ಹೀಗಾಗಿ ಈಗ ಒಂದು ಇಂಜಿನ್ ಕಾರ್ಯನಿರ್ವಹಿಸುತ್ತಿದ್ದು ಇನ್ನೊಂದು ಇಂಜಿನ್ ಕಾರ್ಯನಿರ್ವಹಿಸಲಿಲ್ಲವೆಂದರೆ ಈಗ ಪ್ರಶ್ನೆ ಏನೆಂದರೆ ಅದು 𝑉LOಗೆ ಸನಿಹ ಇರುವಾಗ ಕೆಟ್ಟುಹೋದರೆ ಎಂದು ಹೀಗೆ ಆಗಬಹುದು ಆಗ ಸಾಕಷ್ಟು ದೂರವು ಬ್ರೇಕ್ ನೀಡಲು ಇರುವುದಿಲ್ಲ ಆಗ ಒಂದು ಕಾರ್ಯನಿರ್ವಹಿಸದೆ ಇರುವಂತಹ ಇಂಜಿನ್ ಇದ್ದರು ಮುಂಚಿತವಾಗಿ ತಿಳಿದಿರುವಂತಹ ರೇಟ್ ಆಫ್ ಕ್ಲೈಮ್ ಮಾಡಬೇಕಾಗುತ್ತದೆ ಅದು 2 ಇಂಜಿನ್ ನೀಡುವಂತಹ ರೇಟ್ ಆಫ್ ಕ್ಲೈಮ್ದಷ್ಟು ಹೆಚ್ಚಿಗೆ ಇರಬೇಕಾಗಿಲ್ಲ ಆದರೆ ಸಾಕಷ್ಟು ಪ್ರಮಾಣದ ರೇಟ್ ಆಫ್ ಕ್ಲೈಮ್ ಇರಬೇಕು ಮತ್ತು ಒಂದು ಸುತ್ತು ಸುತ್ತಬೇಕು ನಂತರ ಮರಳಿ ಲ್ಯಾಂಡಿಂಗ್ ಮಾಡಬೇಕು ಹೀಗಾಗಿ ಪ್ರಶ್ನೆಯು ಏನೆಂದರೆ ಎಷ್ಟು ವೇಗದಲ್ಲಿ ಇರುವಾಗ ಇಂಜಿನ್ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಬಹುದು ನಂತರ ನಾನು ಬ್ರೇಕ್ ನೀಡಬಹುದು ಅಥವಾ ಕಡಿಮೆ ರೇಟ್ ಆಫ್ ಕ್ಲೈಮ್ ಜೊತೆಗೆ ಟೇಕಾಫ್ ಮುಂದುವರೆಸಬಹುದು ನಂತರ ಒಂದು ಸುತ್ತು ಸುತ್ತಿಕೊಂಡು ಮರಳಿ ಬರಬೇಕು ಆದರೆ ಪ್ರಶ್ನೆ ಏನೆಂದರೆ ಎಷ್ಟು ವೇಗದಲ್ಲಿ ಹೀಗಾಗಿ ಈ ಪ್ರಶ್ನೆಯನ್ನು ಉತ್ತರಿಸುವುದು ಆದರೆ ನಿಯಮಗಳ ಪ್ರಕಾರ ಅಲ್ಲಿ ಸಮತೋಲಿತ ಕ್ಷೇತ್ರದ ಉದ್ದ ಬೇಕಾಗುತ್ತದೆ ಅದನ್ನು ನಾವು ಚರ್ಚಿಸಿದ್ದೇವೆ ಮತ್ತು ನಾನು ಇಲ್ಲಿ ಬರೆದಿದ್ದೇನೆ ಒಂದು ಇಂಜಿನ್ ಕಳೆದುಕೊಳ್ಳುವಂತಹ ಕೆಟ್ಟ ಪ್ರಸಂಗದಿಂದ ಸುರಕ್ಷತಾ ದೃಷ್ಟಿಯಲ್ಲಿ ಕ್ಷೇತ್ರದ ಉದ್ದ ಅವಶ್ಯಕವಾಗಿರುತ್ತದೆ ಅಲ್ಲಿ ಕೆಟ್ಟ ಪ್ರಸಂಗ ಯಾವುದು ಆಗಿರಬಹುದು ಕೆಟ್ಟ ಪ್ರಸಂಗವೂ ಯಾವುದು ಎಂದರೆ ಅದು ಆರಂಭದಲ್ಲಿ ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ಳುವುದು ಅದು ಕೆಟ್ಟ ಪ್ರಸಂಗ ಆಗಿರುವುದಿಲ್ಲ 𝑉LO ಸನಿಹ ಅದು ಕಳೆದುಕೊಳ್ಳುತ್ತದೆ ಇದು ಕೆಟ್ಟ ಪ್ರಸನ್ನವಾಗುತ್ತದೆ ಹೀಗಾಗಿ ಇದನ್ನು ನಾವು ಬಹಳಷ್ಟು ಇಂಜಿನ್ ಇರುವಂತಹ ವಿಮಾನಗಳಲ್ಲಿ ಕೆಟ್ಟ ಪ್ರಸಂಗ ಎನ್ನಬಹುದು ಹೀಗಾಗಿ ಈ ಸಮತೋಲಿತ ಕ್ಷೇತ್ರದ ಉದ್ದ ಅಥವಾ ಈ ಒಂದು ತತ್ವಶಾಸ್ತ್ರ ಒಂದಕ್ಕಿಂತ ಹೆಚ್ಚಿಗೆ ಇಂಜಿನ್ ಇರುವಂತಹ ವಿಮಾನಗಳಿಗೆ ಸಂಬಂಧಿತವಾಗಿರುತ್ತದೆ ಮತ್ತು ಈ ಚರ್ಚೆಯನ್ನು ನಿರ್ಧಾರ ಮಾಡುವಂತಹ ವೇಗದ ಸಮಯದಲ್ಲಿ ಮಾಡಿದ್ದೇವೆ ಮತ್ತು ಇವೆಲ್ಲವೂ ನಿಯಂತ್ರಕರು ನೀಡಿರುವಂತಹ ಕಟ್ಟುನಿಟ್ಟಾದ ವ್ಯಾಕ್ಯಗಳು ಆಗಿರುತ್ತವೆ ಹೀಗಾಗಿ ನಿರ್ಧಾರ ಮಾಡುವಂತಹ ವೇಗವನ್ನು ವಿಮಾನದ ಒಂದು ಇಂಜಿನ್ ಕಳೆದುಕೊಂಡು ನಿಲ್ಲಿಸಲು ಬೇಕಾದ ದೂರ ಮತ್ತು ಟೇಕಾಫ್ ಮಾಡಲು ಬೇಕಾಗಿರುವಂತಹ ದೂರವನ್ನು ಹೋಲಿಸಿ ಸಿಗುವಂತಹ ವೇಗ ಇರುತ್ತದೆ ಅದನ್ನು ನಿರ್ಧಾರ ಮಾಡುವಂತಹ ವೇಗ ಎನ್ನುತ್ತಾರೆ ಹಾಗಾದರೆ ಏನಿದು ನಿರ್ಧಾರ ಮಾಡುವಂತಹ ವೇಗ ವಿಮಾನದ ಒಂದು ಇಂಜಿನ್ ಕಳೆದುಕೊಂಡು ನಿಲ್ಲಿಸಲು ಬೇಕಾದ ದೂರ ಮತ್ತು ಟೇಕಾಫ್ ಮಾಡಲು ಬೇಕಾಗಿರುವಂತಹ ದೂರ ಸಮಾನವಾಗಿ ಇರಿಸಿದಾಗ ಸಿಗುವಂತಹ ವೇಗ ಆಗಿರುತ್ತದೆ ನಿರ್ಧಾರ ಮಾಡುವಂತಹ ವೇಗ ಎಷ್ಟು ಎಂದು ನಾನು ಕಂಡುಹಿಡಿಯುವುದು ಆದರೆ ಒಬ್ಬ ಪೈಲೆಟ್ ಆಗಿ ನಾನು ನಿರ್ಧಾರ ತೆಗೆದುಕೊಳ್ಳುವಂತಹ ವೇಗಕ್ಕಿಂತ ಮುಂಚೆ ಇಂಜಿನ್ ಕಾರ್ಯಕ್ಷಮತೆಯನ್ನು ಕಳೆದುಕೊಂಡರೆ ನಾನು ಬ್ರೇಕ್ ಹಾಕುತ್ತೇನೆ ಅದೇ ಅದಕ್ಕಿಂತ ಹೆಚ್ಚಿಗೆ ಯಾದಲ್ಲಿ ನಾನು ಟೇಕಾಫ್ ಮಾಡುತ್ತೇನೆ ಹೀಗಾಗಿ ಇದರ ಆಧಾರದ ಮೇಲೆ ಸಮತೋಲಿತ ಕ್ಷೇತ್ರದ ದೂರ ಹೇಗೆ ವ್ಯಾಖ್ಯಾನಿಸಬಹುದು ಎಂದರೆ ಟೇಕಾಫ್ ಮಾಡಲು ಬೇಕಾಗಿರುವಂತಹ ದೂರ ಮತ್ತು ಒಂದು ಇಂಜಿನ್ ಹಾಳಾದ ಮೇಲೆ ಅಡಚಣೆಯನ್ನು ತೆಗೆಯಲು ಬೇಕಾಗಿರುವಂತಹ ನಿರ್ಧಾರ ಮಾಡಿರುವಂತಹ ವೇಗ ಆಗಿರುತ್ತದೆ ಸಮತೋಲಿತ ಕ್ಷೇತ್ರದ ಉದ್ದವು ಟೇಕಾಫ್ ಮಾಡಲು ಮತ್ತು ಒಂದು ಕಾರ್ಯನಿರ್ವಹಿಸುವಂತಹ ಇಂಜಿನ್ ಇರುವಾಗ 50 ಅಡಿ ಅಥವಾ 35 ಅಡಿ ಅಡಚಣೆಯನ್ನು ದಾಟಲು ಬೇಕಾಗಿರುವ ಉದ್ದ ಆಗಿರುತ್ತದೆ ಹೀಗಾಗಿ ಇದನ್ನು ಸಮತೋಲಿತ ಕ್ಷೇತ್ರದ ಉದ್ದ ಎನ್ನುತ್ತಾರೆ ನನ್ನ ಹಿಂದಿನ ಉಪನ್ಯಾಸಗಳನ್ನು ನೀವು ಗಮನಿಸಿದರೆ ಅಂದರೆ ಪ್ರೋಪೆಲ್ಲರ್ ಚಾಲಿತ ವಿಮಾನಗಳಲ್ಲಿ ಅಂಶಗಳ ಪರಸ್ಪರ ಸಂಬಂಧವನ್ನು ನೀಡಿರುವಾಗ ಹಾಗೂ ಅಂತಹ ಚಾರ್ಟ್ಗಳಿಂದ ಹೇಗೆ ಸಮತೋಲಿತ ಕ್ಷೇತ್ರದ ಉದ್ದ ನೀಡಿದ್ದೇವೆ ಆದರೆ ನನ್ನ ಸಲಹೆಯೂ ಯಾವಾಗಲೂ ಸುರಕ್ಷತೆಯ ಮೇಲೆ ಆಗಿರುತ್ತದೆ ಏಕೆಂದರೆ ಸುರಕ್ಷತೆಯು ಅವಶ್ಯಕವಾಗಿರುತ್ತದೆ ಹೀಗಾಗಿ ನೀವು ಅದೇ ರೀತಿಯ ವಿಮಾನಗಳಿಂದ ಮಾಹಿತಿಯನ್ನು ತೆಗೆದುಕೊಳ್ಳುವುದು ಸೂಕ್ತವಾಗಿರುತ್ತದೆ ಎರಡು ಇಂಜಿನ್ಗಳನ್ನು ಹೊಂದಿರುವಂತಹ ವಿಮಾನಕ್ಕೆ ಎಷ್ಟು ಪ್ರಮಾಣದ ಸಮತೋಲಿತ ಕ್ಷೇತ್ರದ ಉದ್ದ ಕೈಪಿಡಿಯಲ್ಲಿ ನೀಡಿರುತ್ತಾರೆ ಅದನ್ನು ತಿಳಿದುಕೊಳ್ಳಬೇಕು ಮತ್ತು ಅಂತಹ ಬಹಳಷ್ಟು ಮಾಹಿತಿಗಳನ್ನು ಪರಿಕಲ್ಪನಾ ಹಂತದಲ್ಲಿ ನಿರ್ಧಾರ ರೂಪದಲ್ಲಿ ತೆಗೆದುಕೊಳ್ಳಬೇಕು